ಆದ್ದರಿಂದ ಡೆಲ್ಟಾ ಮೂಲದ ರೂಪಾಂತರವನ್ನು ಇದಕ್ಕೆ ಸಮನಾಗಿ ಪರಿವರ್ತಿಸುವುದನ್ನು ಈಗ ನೋಡಿದ್ದೇವೆ Star ಮೂಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದನ್ನು ಹೇಗೆ ಮಾಡಬಹುದು ಆದ್ದರಿಂದ ಇದು Vab Vbc Vca ಆಗಿದ್ದರೆ Vbc ಡೆಲ್ಟಾವನ್ನು ರೂಪಿಸಿದರೆ ಈ ದಿಕ್ಕು ಮತ್ತು Vca ಈ ದಿಕ್ಕಿನಲ್ಲಿ ನಂತರ ಸಮಾನ ನಕ್ಷತ್ರವನ್ನು ಮಾಡಿ ಮತ್ತು ಈ ಪಾಯಿಂಟ್ ಅನ್ನು n ಎಂದು ಗುರುತಿಸಿ ಆದ್ದರಿಂದ ಈಗ ಈ ಎಲ್ಲಾ ಸಂಬಂಧಗಳು ಮತ್ತು ಒಂದು ವಿಷಯವೆಂದರೆ ಈ ವಿಷಯವು ಆ ವೋಲ್ಟೇಜ್ಗಳನ್ನು ಕರೆಯುವ ನಡುವಿನ ಕೋನವು 120 o ಆಗಿರಬೇಕು ಎಂಬುದನ್ನು ಗಮನಿಸಿ ಈ ಎಲ್ಲವು ಕಂಡುಬರುತ್ತದೆ VAN VL √ 3 Vp √ √3 ಕೋನ ಡೆಲ್ಟಾ ಕೇಸ್ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಆದ್ದರಿಂದ ಅದೇ ರೀತಿ VAN Ia Z y VL √ 3 ಕೋನ 30 o Vp √ 3 ಕೋನ 30 o ಆಗಿರುತ್ತದೆ ಅದೇ ರೀತಿ VBN ಗೆ ಮತ್ತು ಅದೇ ರೀತಿ VCN ಗೆ ಆದ್ದರಿಂದ ಡೆಲ್ಟಾ ಮೂಲದ ಈ Star ಮೂಲಕ್ಕೆ ಸಮಾನವಾದ ರೂಪಾಂತರವಾಗಿದೆ ಆದ್ದರಿಂದ ಮುಂದಿನ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಿ 40 j 25 Ω ಫೇಸ್ ಪ್ರತಿರೋಧದೊಂದಿಗೆ ಸಮತೋಲಿತ Star ಸಂಪರ್ಕಿತ ಲೋಡ್ ಅನ್ನು ಸಮತೋಲಿತ ಸಕಾರಾತ್ಮಕ ಅನುಕ್ರಮ ಡೆಲ್ಟಾ ಸಂಪರ್ಕಿತ ಮೂಲ ಸರಬರಾಜು ಮಾಡಲಾಗುತ್ತದೆ ಧನಾತ್ಮಕ ಅನುಕ್ರಮ ಡೆಲ್ಟಾ ಸಂಪರ್ಕಿತ ಮೂಲ ಎಂದರೆ ಅದು 210 ವೋಲ್ಟ್ನ ಲೈನ್ ವೋಲ್ಟೇಜ್ನೊಂದಿಗೆ ಎ ಬಿ ಸಿ ಅನುಕ್ರಮವನ್ನು ತೆಗೆದುಕೊಳ್ಳುತ್ತದೆ ಫೇಸ್ ಪ್ರವಾಹವನ್ನು ಲೆಕ್ಕಹಾಕಿ Vab ಅನ್ನು ರೆಫರೆನ್ಸ್ ಫಾಸರ್ ಆಗಿ ಬಳಸಿ ಆದ್ದರಿಂದ ಆ ನಕ್ಷತ್ರವನ್ನು ಸಂಪರ್ಕಿಸಿದ Z y ಹಾಗೆ Z ಸ್ಟಾರ್ ಅಥವಾ Z y ಗೆ 40 j 25 47 17 ಕೋನ 32o Ω ನೀಡಲಾಗುತ್ತದೆ ಮತ್ತು Vab ರೆಫರೆನ್ಸ್ ವೋಲ್ಟೇಜ್ ಆಗಿದೆ ಆದ್ದರಿಂದ ಇಲ್ಲಿ ಇದು ಲೈನ್ ವೋಲ್ಟೇಜ್ನ ಲೈನ್ ನ ವೋಲ್ಟೇಜ್ನೊಂದಿಗೆ ಇದೆ ಇದು ಲೈನ್ ಟು ಲೈನ್ ವೋಲ್ಟೇಜ್ ಲೈನ್ ವೋಲ್ಟೇಜ್ ಎಂದು ಹೇಳಿದಾಗಲೆಲ್ಲಾ ಅದು ಲೈನ್ ಟು ಲೈನ್ ವೋಲ್ಟೇಜ್ ಆಗಿದೆ ಫೇಸ್ ವೋಲ್ಟೇಜ್ ಎಂದು ಹೇಳಿದಾಗಲೆಲ್ಲಾ ಅದು ಇದು ಫೇಸ್ ಟು ನ್ನ್ಯೂಟ್ರಲ್ ಆದ್ದರಿಂದ Vab 210 ಕೋನ 0o ಇದು ರೆಫರೆನ್ಸ್ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ Ia Vab √ 3 ಕೋನ 30oo Z y ಇದೀಗ ಈ ಸೂತ್ರವನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ಈ ಮೂಲಕ ಹೋಗಿ ಆದ್ದರಿಂದ Vab 200210 ಆಗಿದ್ದರೆ Vab ಮತ್ತು Zy ಅನ್ನು ಹಾಕಿದರೆ 2 57 ಕೋನವನ್ನು ಪಡೆಯುತ್ತದೆ 62o ಆಂಪಿಯರ್ ಇದು Z y ಅನ್ನು ನೀಡಲಾಗಿದೆ ಮತ್ತು Vab ಅನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ ಸರಳೀಕರಿಸಿ ಅದು 2 57 ಕೋನವನ್ನು ಪಡೆಯುತ್ತದೆ 62o ಆಂಪಿಯರ್ ಆದ್ದರಿಂದ ಈಗ Ib Ia ಕೋನ 120o ಆದ್ದರಿಂದ ಈ Ia ಮೌಲ್ಯ 2 57 ಕೋನ 62o ಇಲ್ಲಿ ಹಾಕಿದರೆ ಇಲ್ಲಿ ಪರ್ಯಾಯವಾಗಿದ್ದರೆ ಅದು ಆಗುತ್ತದೆ 62 120 ಕೋನವು 182o ಮತ್ತು ಈ ಪರಿಮಾಣ ಪ್ರಸ್ತುತವನ್ನು 2 57 ಆಂಪಿಯರ್ ಎಂದು ಉಲ್ಲೇಖಿಸಲಾಗುತ್ತದೆ ಅಂತೆಯೇ I c Ia ಕೋನ 120 o ಆದ್ದರಿಂದ ಇಲ್ಲಿ ಅದು Ia 2 57 ಕೋನ 62 120 ಆಗಿರುತ್ತದೆ ಆದ್ದರಿಂದ ಇದು 58o ಆಂಪಿಯರ್ ಆಗಿರುತ್ತದೆ ಮುಂದಿನದು ಸಮತೋಲಿತ ವ್ಯವಸ್ಥೆಯಲ್ಲಿ ಸಮತೋಲಿತ ವ್ಯವಸ್ಥೆಯಲ್ಲಿ ಒಂದು ಶಕ್ತಿ ಈಗ ತಕ್ಷಣದ ಶಕ್ತಿಯನ್ನು ಹೀರಿಕೊಳ್ಳುವ ಲೋಡ್ ಅನ್ನು ಪರೀಕ್ಷಿಸಲು ಪ್ರಾರಂಭಿಸಿ ಪರೀಕ್ಷಿಸಿ ಆದ್ದರಿಂದ ಸಮತೋಲಿತ ವ್ಯವಸ್ಥೆಯಲ್ಲಿ ಶಕ್ತಿ ಆದ್ದರಿಂದ ಶಕ್ತಿ ಏಕೆಂದರೆ ಮೂರು ಫೇಸ್ ಶಕ್ತಿಯನ್ನು ಸಹ ನೋಡಬೇಕಾಗಿದೆ Star ಸಂಪರ್ಕಿತ ಲೋಡ್ಗಾಗಿ ಫೇಸ್ ವೋಲ್ಟೇಜ್ಗಳು ಇದು ನಿಜವಾಗಿ VAN ಫೇಸ್ ವೋಲ್ಟೇಜ್ VAN ಎಂದು ಹೇಳಬಹುದು ಇದನ್ನು ಕ್ಯಾಪಿಟಲ್ AN ಸ್ಟಾರ್ ಸಂಪರ್ಕಿತ ಲೋಡ್ನನ್ನಾಗಿ ಮಾಡುತ್ತದೆ ಆದ್ದರಿಂದ ನನ್ನ ಪ್ರಕಾರ ಇದು ಈ ರೀತಿಯದ್ದಾಗಿದೆ ನಾನು ಮೊದಲೇ ಇದನ್ನು ಮಾಡಿದ್ದೇನೆ ಎಂದು ಭಾವಿಸೋಣ ಇದು Star ಸಂಪರ್ಕಿತ ಹೊರೆ ಇದುStar ಸಂಪರ್ಕಿತ ಹೊರೆ ಮತ್ತು ಇದು ಕ್ಯಾಪಿಟಲ್ A ಇದು ಕ್ಯಾಪಿಟಲ್ B ಮತ್ತು ಇದು C ಮತ್ತು ಇದು ಕ್ಯಾಪಿಟಲ್ N ಮತ್ತು ಅದಕ್ಕಾಗಿಯೇ ಇದನ್ನು VAN ಎಂದು ಕರೆಯಲಾಗುತ್ತದೆ ಇದು VAN ಇದು V BN ಮತ್ತು ಇದು VCN ಆಗಿದೆ ಮತ್ತು ಫೇಸ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ Vp ಅಂದರೆ ಅದು ಪ್ರಮಾಣ ಪರಿಮಾಣವು rms ಮೌಲ್ಯದ ಫೇಸ್ ವೋಲ್ಟೇಜ್ ಆಗಿದೆ ಮತ್ತು √ 2 ದಿಂದ ಗುಣಿಸಿದಾಗ ಅದು ಗರಿಷ್ಠ ಮೌಲ್ಯ ಮತ್ತು sin cosine cosine ಎಂಬ cosine ಪದವು ಅದನ್ನು sin 90 o cos ಎಂದು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದನ್ನು cosine ಆಗಿ ಪ್ರತಿನಿಧಿಸುತ್ತಿದ್ದೀರಿ cosine ಆದ್ದರಿಂದ ಈಗ ಅದನ್ನು ಸ್ಪಷ್ಟಗೊಳಿಸೋಣ ಆದ್ದರಿಂದ ಈ ಸಂದರ್ಭದಲ್ಲಿ ಇದರರ್ಥ v ಈಗಾಗಲೇ ನೋಡಿದ್ದೇವೆ ಮೊದಲೇ ನೋಡಿದ್ದೇವೆ ಸಿಂಗಲ್ ಫೇಸ್ ಸರ್ಕ್ಯೂಟ್ಗಾಗಿ ಈಗಾಗಲೇ ನೋಡಿದ v v m ಅದನ್ನು ಸ್ಪಷ್ಟಗೊಳಿಸೋಣ v v m sin t ಆದ್ದರಿಂದ v m ಎಂಬುದು ಗರಿಷ್ಠ ಮೌಲ್ಯವಾಗಿದೆ ಮತ್ತು v m ವಾಸ್ತವವಾಗಿ √2 v rms ಮೌಲ್ಯವು ಏಕ ಹಂತದ ಸರ್ಕ್ಯೂಟ್ಗಾಗಿ ಕಂಡುಬರುತ್ತದೆ ಆದ್ದರಿಂದ sin ಬದಲು cosine ಅದನ್ನು ಪ್ರತಿನಿಧಿಸುತ್ತದೆ ಅರ್ಥ ಒಂದೇ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಗರಿಷ್ಠ ಮೌಲ್ಯ ನಂತರ √ 2 V ಆದ್ದರಿಂದ Vp ಎನ್ನುವುದು ಫೇಸ್ ವೋಲ್ಟೇಜ್ ಎಂದು ಕರೆಯುವ ಅದು rms ಮೌಲ್ಯ ಆದ್ದರಿಂದ √ 2 ದಿಂದ ಗುಣಿಸಿದಾಗ ಗರಿಷ್ಠ ಮೌಲ್ಯವಾಗಿರುತ್ತದೆ ಆದ್ದರಿಂದ ಮುಂದಿನದು ಅದು t 120 o ಆಗಿರುತ್ತದೆ ಇದು ಹಿಂದಿನಂತೆಯೇ ಮೂರು ಫೇಸ್ ವ್ಯವಸ್ಥೆ ಅಂತೆಯೇ ಅರ್ಥೈಸಿಕೊಳ್ಳಬೇಕು ಮತ್ತು c VCNಗೆ ಅದು ಮತ್ತೆ √ 2 Vp cos t 120o ಆಗಿರುತ್ತದೆ ಆದ್ದರಿಂದ ಇದು VAN v BN ಮತ್ತು VCN ನ ಪ್ರಾತಿನಿಧ್ಯವಾಗಿದೆ ಇದು Vp max √ 2 Vp ಗರಿಷ್ಠ ಮೌಲ್ಯ ಎಂದು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದು 120o ಅಂತರದಲ್ಲಿ ಇದೆ ಮತ್ತು Vpನಾನು ಹೇಳಿದ್ದೇನೆ ಇದು ಫೇಸ್ ವೋಲ್ಟೇಜ್ ಫೇಸ್ ಮೌಲ್ಯ ಆದರೆ ಇದು rms ಮೌಲ್ಯ ಆದ್ದರಿಂದ ಫೇಸ್ ವೋಲ್ಟೇಜ್ rms ಮೌಲ್ಯ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈಗ ಕೋನ ಪ್ರವಾಹವನ್ನು ಕ್ಷಮಿಸಿ ಪ್ರತಿರೋಧ Z y Z ಹೇಳಿ ಆದ್ದರಿಂದ ಫೇಸ್ ಕರೆಂಟ್ ಅನುಗುಣವಾಗಿರುವ ಫೇಸ್ ವೋಲ್ಟೇಜ್ ಗಿಂತ ಹಿಂದುಳಿದಿದೆ ಆದ್ದರಿಂದ ಇದು ನನ್ನ ಸ್ಟಾರ್ ಇಂಪೆಡೆನ್ಸ್ Z ಸ್ಟಾರ್ ಕನೆಕ್ಟ್ ಲೋಡ್ನ ಇಂಪೆಡೆನ್ಸ್ ಆದ್ದರಿಂದ ಅದು Z ಇದು angle Z ಕೋನ ಇದು ಸಮತೋಲಿತವಾಗಿದೆ ಫೇಸ್ ಕರೆಂಟ್ ಅನುಗುಣವಾಗಿರುವ ಫೇಸ್ ವೋಲ್ಟೇಜ್ ಗಿಂತ ಹಿಂದುಳಿದಿದೆ ಹೀಗಾಗಿ Ia ಕೂಡ ಅದನ್ನು √ 2 I p cos t ಎಂದು ಬರೆಯಬಹುದು ಇದು ಪ್ರವಾಹವು ಇಲ್ಲಿ ವೋಲ್ಟೇಜ್ ಗಿಂತ ವಿಳಂಬವಾಗುತ್ತದೆ ಇಲ್ಲಿ ವೋಲ್ಟೇಜ್ ಅದು t 120 o t 120 o ಮತ್ತು ಪ್ರಸ್ತುತ ಕರೆಂಟ್ ಈ ವೋಲ್ಟೇಜ್ನಿಂದ ವಿಳಂಬವಾಗಿದೆ ಆದ್ದರಿಂದ ಪ್ರವಾಹವನ್ನು Ia √ 2 I p ಎಂದು ಪ್ರತಿನಿಧಿಸಬಹುದು I p ಎಂಬುದು ಫೇಸ್ ಪ್ರವಾಹದ ಪ್ರವಾಹದ rms ಮೌಲ್ಯ ಆದ್ದರಿಂದ ಫೇಸ್ ಮೌಲ್ಯ ಆದ್ದರಿಂದ √ 2 ದಿಂದ ಗುಣಿಸಿ ಆದ್ದರಿಂದ ಇದು ಗರಿಷ್ಠ ಮೌಲ್ಯ ಮತ್ತು ಇದು Star ಸಂಪರ್ಕ ಹೊಂದಿದೆ ಆದ್ದರಿಂದ Ia √ 2 I p cos t ಆದ್ದರಿಂದ ಇಲ್ಲಿ I p ಎಂಬುದು ಫೇಸ್ ಪ್ರವಾಹದ rms ಮೌಲ್ಯವಾಗಿದೆ ಎಂದು ಬರೆಯಲಾಗಿದೆ ಆದ್ದರಿಂದ I p √ 2 I p cos t ಕೋನ ಆದ್ದರಿಂದ ಪರಿಚಯಿಸಲಾಗುವುದು ಇಲ್ಲಿ ಇದು ಅರ್ಥವಾಗುವಂತಹದ್ದಾಗಿದೆ ಈಗ ಲೋಡ್ನಲ್ಲಿನ ಒಟ್ಟು ತಕ್ಷಣದ ಶಕ್ತಿಯು ಮೂರು ಫೇಸ್ ಗಳಲ್ಲಿನ ತಕ್ಷಣದ ಶಕ್ತಿಯ ಮೊತ್ತವಾಗಿದೆ ಆದ್ದರಿಂದ ಎಲ್ಲಾ ಮೂರು ಫೇಸ್ ಗಳು ಆದ್ದರಿಂದ ಹಾಗೆ ಮಾಡಿದರೆ p p a p b p c VAN Ia VBN Ib VCN i c ನನ್ನ ಪ್ರಕಾರ ಈ ರೀತಿ ಡ್ರಾ ಮಾಡಿದರೆ ಸರ್ಕ್ಯೂಟ್ ಅದು ಈ ರೀತಿಯಾಗಿರುತ್ತದೆ ಇದು Star ಸಂಪರ್ಕಿತವಾಗಿದೆ ಎಂದು ಭಾವಿಸೋಣ ಇದು Star ಸಂಪರ್ಕಿತ ಹೊರೆ ಆದ್ದರಿಂದ ಇದು Star ಸಂಪರ್ಕಿತವಾಗಿದೆ ಆದ್ದರಿಂದ ಇದು ಅಂತ್ಯ ಇದು A ಇದು B ಎಂದು ಭಾವಿಸೋಣ ಇದು C ಈ ಪ್ರವಾಹವು Ia ಎಂದು ಹೇಳುತ್ತದೆ ಈ ಪ್ರವಾಹವು Ib ಎಂದು ಹೇಳುತ್ತದೆ ಮತ್ತು ಈ ಪ್ರವಾಹವು Ic ಎಂದು ಹೇಳುತ್ತದೆ ಆದ್ದರಿಂದ ಇದು ಇಲ್ಲಿ ಈ ಫೇಸ್ ಗೆ VAN ಆಗಿರುತ್ತದೆ Ia ಅಂತೆಯೇ ಈ ಫೇಸ್ ಗೆ ಇದು V BN Ibಆಗಿರುತ್ತದೆ ಈ ಫೇಸ್ ಗಾಗಿ ಇದು Ic ಎಂದು ಕರೆಯುವ VCN ಆಗಿರುತ್ತದೆ ಫೇಸ್ ಮತ್ತು Ia Ib i c ಮತ್ತು ಇಲ್ಲಿಂದ VAN v BN ಮತ್ತು VCN ಅನ್ನು ಬದಲಿಸಿದರೆ ಬದಲಿಯಾಗಿ ಮತ್ತು ಸರಳಗೊಳಿಸಿದರೆ ದಯವಿಟ್ಟು ಇದನ್ನು ಮಾಡಿ ಆದ್ದರಿಂದ ಇದನ್ನು ಮಾಡಿದರೆ ಅದು ಈ ರೂಪದಲ್ಲಿ p 2 Vp I p ಆಗಿರುತ್ತದೆ ನಂತರ cos t cos t cos t 120o cos t 120o cos t 120o cos t 120 o ಇದನ್ನು ಸರಳಗೊಳಿಸಿ ನಾನು ಅಂತಿಮ ಬರೆದಿದ್ದೇನೆ ಆದರೆ ಇದನ್ನು ಸರಳಗೊಳಿಸಿ ಆದ್ದರಿಂದ ನನ್ನ ಪ್ರಕಾರ ಮೂರು ಹಂತಗಳನ್ನು ಒಟ್ಟಿಗೆ ಮಾಡಿದರೆ ಅದು 3 Vp I p cos ಆಗಿರುತ್ತದೆ ಆದ್ದರಿಂದ ಅದು ಸಮಯಕ್ಕೆ ಸ್ವತಂತ್ರವಾಗಿರುತ್ತದೆ ಮೂರು ಹಂತದ ವ್ಯವಸ್ಥೆಯನ್ನು ಬಳಸಿಕೊಂಡು ಮೂರು ಹಂತದ ಮುಖ್ಯ ಅನುಕೂಲಗಳಲ್ಲಿ ಇದು ಒಂದು ಆದ್ದರಿಂದ ಲೋಡ್ ಸ್ಟಾರ್ ಅಥವಾ ಡೆಲ್ಟಾ ಆಗಿರಲಿ ಅಥವಾ ಸ್ಟಾರ್ ಅಥವಾ ಡೆಲ್ಟಾ ಆಗಿರಲಿ ಫಲಿತಾಂಶಗಳು ನಿಜ ಈ 3 Vp I p cos ನಿಜ ಆದ್ದರಿಂದ ಶಕ್ತಿಯನ್ನು ಉತ್ಪಾದಿಸಲು ಮತ್ತು ವಿತರಿಸಲು ಮೂರು ಹಂತದ ವ್ಯವಸ್ಥೆಯನ್ನು ಬಳಸುವುದಕ್ಕೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಏಕೆಂದರೆ ಇದು ಶಕ್ತಿ ಸಮಯದಿಂದ ಸ್ವತಂತ್ರವಾಗಿದೆ ಎಂದು ಕರೆಯುತ್ತೇವೆ ಆದ್ದರಿಂದ ಇದರರ್ಥ ಒಟ್ಟು ತಕ್ಷಣದ ಶಕ್ತಿಯು ಸಮಯದಿಂದ ಸ್ವತಂತ್ರವಾಗಿರುವುದರಿಂದ ಡೆಲ್ಟಾ ಸಂಪರ್ಕಿತ ಲೋಡ್ ಅಥವಾ ನಕ್ಷತ್ರ ಸಂಪರ್ಕಿತ ಲೋಡ್ಗೆ ಪ್ರತಿ ಹಂತದ P p ಯ ಸರಾಸರಿ ಶಕ್ತಿಯು p 3 ಆಗಿರುತ್ತದೆ ಏಕೆಂದರೆ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ P p ಹಂತದ ಶಕ್ತಿ p 3 ಆಗಿರುತ್ತದೆ p 3 Vp I p cos ಆಗಿತ್ತು ಆದ್ದರಿಂದ P p ಹಂತಕ್ಕೆ Vp I p cos ಆಗಿರುತ್ತದೆ ಮತ್ತು ಅದೇ ರೀತಿ ಮತ್ತು ಪ್ರತಿ ಹಂತಕ್ಕೆ ಪ್ರತಿಕ್ರಿಯಾತ್ಮಕ ಶಕ್ತಿಯು Q p Vp I p sin ಆಗಿರುತ್ತದೆ ಆದ್ದರಿಂದ ಪ್ರತಿ ಹಂತದ ಸ್ಪಷ್ಟ ಶಕ್ತಿಯು S p ಆಗಿರುತ್ತದೆ Vp I p ಆದ್ದರಿಂದ cos sin ಯಾವುದೇ ಗುಣಾಕಾರವಿಲ್ಲ ಸರಳವಾಗಿ Vp I p ಆಗಿರುತ್ತದೆ ಆದ್ದರಿಂದ ಪ್ರತಿ ಹಂತಕ್ಕೆ ಸಂಕೀರ್ಣ ಶಕ್ತಿಯು P p jQ p Vp I p conjugate ಆಗಿರುತ್ತದೆ ಈ ವಿಷಯವನ್ನು ಏಕ ಹಂತಕ್ಕೂ ವಿವರಿಸಲಾಗಿದೆ ಆದ್ದರಿಂದ ಅರ್ಥವು ತುಂಬಾ ಸರಳವಾಗಿದೆ ಆದ್ದರಿಂದ ಒಟ್ಟು ಸರಾಸರಿ ಶಕ್ತಿಯು P a P b P c 3 P p ಆಗಿರುತ್ತದೆ ಆದ್ದರಿಂದ ಅದು 3 Vp I p cos ಆಗಿರುತ್ತದೆ ಆದರೆ ಇದನ್ನು √ 3 VL I L cos ಲೋಡ್ ಎಂದು ಬರೆಯಬಹುದು Star ಸಂಪರ್ಕಿತ ಲೋಡ್ ಲೈನ್ ಕರೆಂಟ್ ಫೇಸ್ ಪ್ರವಾಹ ಸಂಖ್ಯಾತ್ಮಕತೆಗಳನ್ನು ಯಾವಾಗ ಪರಿಹರಿಸುತ್ತದೆ ಈ ವಿಷಯ ಯಾವಾಗಲೂ ಮನಸ್ಸಿನಲ್ಲಿರಬೇಕು ಆದ್ದರಿಂದ Star ಸಂಪರ್ಕಿತ ಲೋಡ್ಗಾಗಿ ಹಿಂದಿನ ಸಾಲಿನ ಪ್ರಸ್ತುತ ಪ್ರವಾಹ ಫೇಸ್ ಪ್ರವಾಹ ಆದರೆ ಸಾಲಿನ ವೋಲ್ಟೇಜ್ ಲೈನ್ ವೋಲ್ಟೇಜ್ √ 3 ಪಟ್ಟು ಫೇಸ್ ವೋಲ್ಟೇಜ್ ಆಗಿರುತ್ತದೆ ಅರ್ಥವು ಒಂದು ನಾನು ಹೇಳುತ್ತಿದ್ದೇನೆ ಇದು ಸ್ಟಾರ್ ಸಂಪರ್ಕಿತ ಲೋಡ್ ಎಂದು ಭಾವಿಸೋಣ ಇದು ಸ್ಟಾರ್ ಸಂಪರ್ಕಿತ ಲೋಡ್ ಎಂದು ಭಾವಿಸೋಣ ಇದು ಸ್ಟಾರ್ ಸಂಪರ್ಕಿತ ಲೋಡ್ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನನ್ನ ಲೈನ್ ಪ್ರವಾಹ ಇದು ನನ್ನ ಲೈನ್ ನ ಪ್ರವಾಹ ಅದೇ ಪ್ರವಾಹವು ಈ ಹಂತಕ್ಕೆ ಹೋಗುತ್ತಿದೆ ಆದ್ದರಿಂದ ಇದು ನನ್ನ ಹಂತದ ಪ್ರವಾಹವಾಗಿದೆ ಆದ್ದರಿಂದ ಲೈನ್ ಕರೆಂಟ್ ಫೇಸ್ ಕರೆಂಟ್ ಈ ರೀತಿ ನಾನು ಹೇಳುತ್ತಿದ್ದೇನೆ ಮತ್ತು ಈ ಬಿಂದುವು N ಈ ಬಿಂದು N ಆಗಿದೆ ಮತ್ತು ಇದು ನನ್ನ v a b ಮತ್ತು c ಎಂದು ಕರೆಯುತ್ತೇವೆ ಆದ್ದರಿಂದ ನನ್ನ VAN ವಾಸ್ತವವಾಗಿ ಇದು ಮತ್ತೆ ಅರ್ಥಮಾಡಿಕೊಳ್ಳಲು ಸಣ್ಣ n ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದು ಸಣ್ಣ n ಆಗಿದೆ ಆದ್ದರಿಂದ VAN ಈ ಹಂತವಾಗಿದೆ ಇದು ನನ್ನ ಹಂತದ ವೋಲ್ಟೇಜ್ ಆಗಿದೆ ಆದರೆ ಆದರೆ ಅದಕ್ಕೆ ರೇಖೆಯೆಂದರೆ ಅದು Vp ಎಲ್ಲ ಸಮತೋಲಿತವಾಗಿದೆ ಎಂದು ಹೇಳುತ್ತೇವೆ ಆದ್ದರಿಂದ ಅದು VAN V bn VCN ಪರಿಮಾಣ ಆದ್ದರಿಂದ Vp VAN ಆದರೆ ಲೈನ್ ಟು ಲೈನ್ ವೋಲ್ಟೇಜ್ ಇದು ಇದು ಆದ್ದರಿಂದ ಇದು ನನ್ನ Vab ಆಗಿದೆ ಆದ್ದರಿಂದ Vab ನ ಪ್ರಮಾಣ √ 3 ಪಟ್ಟು ಹಂತದ ವೋಲ್ಟೇಜ್ ಅದು √ 3 ಪಟ್ಟು VAN ಆಗಿದೆ ಆದರೆ VAN Vp ಆದ್ದರಿಂದ ಇದು √ 3 ಪಟ್ಟು Vp ಗೆ ಸಮನಾಗಿರುತ್ತದೆ ಆದ್ದರಿಂದ ಲೈನ್ ವೋಲ್ಟೇಜ್ √ 3 ಪಟ್ಟು ಹಂತದ ವೋಲ್ಟೇಜ್ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ star ಸಂಪರ್ಕಿತ ಹೊರೆಗೆ ಅದಕ್ಕಾಗಿಯೇ ಇದನ್ನು IL I p ಮತ್ತು VL ಎಂದು ಬರೆಯಬಹುದು ಅಂದರೆ ಇದು ನಿಜವಾಗಿ 3 Vp I p cos ಇದನ್ನು √ 3 ಎಂದು ಬರೆಯಬಹುದು ನಂತರ ಬ್ರಾಕೆಟ್ನಲ್ಲಿ √ 3 ಬರೆಯಿರಿ Vp I p ನಂತರ cos ಆದ್ದರಿಂದ √ 3 ಇರುತ್ತದೆ ನನ್ನ ಪ್ರಕಾರ √ 3 Vp ಲೈನ್ ವೋಲ್ಟೇಜ್ ಇದು VL ಮತ್ತು ಇದು I p I L ಏಕೆಂದರೆ ಫೇಸ್ ಕರೆಂಟ್ ಲೈನ್ ಕರೆಂಟ್ ಸ್ಟಾರ್ ಸ್ಟಾರ್ ಸಂಪರ್ಕಿತ ಲೋಡ್ ನಂತರ ಅದು I L ಆಗಿರುತ್ತದೆ ನಂತರ cos ಆದ್ದರಿಂದ ಈ ಪದವನ್ನು ಈ ರೀತಿ ಬರೆಯಲಾಗಿದೆ ಆದ್ದರಿಂದ ಇದು √ 3 VL I L cos ಆಗಿದೆ ಆದ್ದರಿಂದ ಇದು ನಕ್ಷತ್ರ ಸಂಪರ್ಕಿತ ಹೊರೆಗೆ ಅಂತೆಯೇ ಡೆಲ್ಟಾ ಸಂಪರ್ಕಿತ ಲೋಡ್ಗಾಗಿ ಸ್ವಲ್ಪ ವಿರುದ್ಧವಾಗಿರುತ್ತದೆ ಆದ್ದರಿಂದ ಮತ್ತೆ ವಿವರಣೆ ಮಾಡುವ ಅಗತ್ಯವಿಲ್ಲ ಅದೇ ರೀತಿ ಇದನ್ನು ಮಾಡಬಹುದು ಲೈನ್ ಕರೆಂಟ್ √ 3 ಪಟ್ಟು ಫೇಸ್ ಪ್ರವಾಹ ಆದರೆ VL Vp ಅದನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಇದು ನನ್ನ ಡೆಲ್ಟಾ ಸಂಪರ್ಕಿತ ಲೋಡ್ ಇದು ನನ್ನ ಡೆಲ್ಟಾ ಸಂಪರ್ಕಿತ ಲೋಡ್ ಮತ್ತು ಇದು ಫೇಸ್ a ಫೇಸ್ b ಫೇಸ್ c ಇದು ಒಂದು ಇದು b ಇದು c ಇಲ್ಲ N ಪಾಯಿಂಟ್ ಇಲ್ಲಿ ತೊಡಗಿದೆ ಎಂದು ಭಾವಿಸೋಣ ಆದ್ದರಿಂದ ಇದು ಸಮತೋಲಿತವಾಗಿದೆ ಆದ್ದರಿಂದ ಇದು ನನ್ನ ಲೈನ್ ಪ್ರವಾಹವಾಗಿದೆ ಮತ್ತು ಪರಿಮಾಣದ ಪ್ರಕಾರ ಇದು ನನ್ನ ಫೇಸ್ ಪ್ರವಾಹವಾಗಿದೆ ಆದ್ದರಿಂದ ಇದು ನನ್ನ I p ಪರಿಮಾಣ ಪ್ರಕಾರ ಮತ್ತು ಆ ಸಂದರ್ಭದಲ್ಲಿ ಇಲ್ಲಿ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಯಾವ ಕಾಲ್ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಉದಾಹರಣೆಗೆ ಇದು VAN ಆಗಿದ್ದರೆ ಇದು ಕೇವಲ ವೋಲ್ಟೇಜ್ ಆಗಿದ್ದರೆ ಅದು ಡೆಲ್ಟಾ ಸಂಪರ್ಕಿತ ಲೋಡ್ ಕೂಡ ಆಗಿದೆ ಆದ್ದರಿಂದ ಲೈನ್ ವೋಲ್ಟೇಜ್ V ಇದನ್ನು ನನ್ನ Vab ಎಂದು ಕರೆಯುತ್ತೇವೆ ಇದು ನನ್ನ Vab ಮೂಲತಃ ಇದು ಅಡ್ಡಲಾಗಿರುವ ವೋಲ್ಟೇಜ್ ಕೂಡ ಫೇಸ್ ವೋಲ್ಟೇಜ್ ಲೈನ್ ವೋಲ್ಟೇಜ್ನಂತೆಯೇ ಇರುತ್ತದೆ ಆದ್ದರಿಂದ ಇದು Vab Vp ಎಂದು ಹೇಳುವ ಪ್ರಮಾಣ ಅಂತೆಯೇ Vbcಗೆ ಎಲ್ಲವೂ Vp ಫೇಸ್ ವೋಲ್ಟೇಜ್ ಆದರೆ ಇಲ್ಲಿ ಮೌಲ್ಯವು ಫೇಸ್ ಪ್ರವಾಹ ಇಲ್ಲಿದೆ ಮತ್ತು ಇದು ಲೈನ್ ಕರೆಂಟ್ ಆಗಿದೆ ಆದ್ದರಿಂದ ಲೈನ್ ಕರೆಂಟ್ √ 3 ಪಟ್ಟು ಫೇಸ್ ಕರೆಂಟ್ ಆಗಿರುತ್ತದೆ ಇದನ್ನು ಮೊದಲೇ ನೋಡಿದ್ದೇವೆ ಆದ್ದರಿಂದ ಡೆಲ್ಟಾ ಸಂಪರ್ಕಿತ ಲೋಡ್ಗೆ ಇದೇ ರೀತಿಯ ಮಾರ್ಗ ಅಂದರೆ I L √ 3 I p ಆಗಿರಬೇಕು ಮತ್ತು VL Vp ಆಗಿರಬೇಕು ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಸಂಖ್ಯಾ ದೃಷ್ಟಿಕೋನದಿಂದ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅಂತೆಯೇ ಒಟ್ಟು ಪ್ರತಿಕ್ರಿಯಾತ್ಮಕ ಶಕ್ತಿ Q √ 3 VL I L sin ಆದ್ದರಿಂದ ಒಟ್ಟು ಸಂಕೀರ್ಣ ಶಕ್ತಿ ಇದು ಮೂರು ಹಂತವಾಗಿರುತ್ತದೆ ಆದ್ದರಿಂದ ವಿದ್ಯುತ್ ಹಂತದ ಶಕ್ತಿಯು P p jQ p ಆದ್ದರಿಂದ 3 ರಿಂದ ಗುಣಿಸಿದಾಗ 3 P p j Q p 3 P p jQ p ಇದು ಒಂದು P p jQ p Vp I p ಅನ್ನಾಗಿ ಬರೆಯಬಹುದು conjugate ನೋಡಲಾಗಿದೆ ಆದ್ದರಿಂದ ಅದು 3 Vp ಆಗಿರುತ್ತದೆ ಮತ್ತು I p Vp Zp ಸಂಪೂರ್ಣ ಸಂಯುಕ್ತವಾಗಿರುತ್ತದೆ ಆದ್ದರಿಂದ ಇದರರ್ಥ 3 Vp Vp conjugate Zp conjugate ಆದ್ದರಿಂದ Vp Vp ಸಂಯುಕ್ತವು Vp22ಆಗಿರುತ್ತದೆ ಏಕೆಂದರೆ ಉದಾಹರಣೆಗೆ Vp Vp ಕೋನವು ಹೇಳಿದರೆ Vp ಊಹಿಸಿದರೆ Vp ಸಂಯುಕ್ತವು Vp ಕೋನ ಆಗಿರುತ್ತದೆ ಆದ್ದರಿಂದ ಇದನ್ನು ಗುಣಿಸಿದರೆ ಅದು Vp ಮತ್ತು Vp Vp2 ಪರಿಮಾಣವಾಗಿರುತ್ತದೆ ಮತ್ತು ಅದು ಹೀಗಿರುತ್ತದೆ ಕೋನವು 0 ಆಗಿರುತ್ತದೆ ಆದ್ದರಿಂದ ಇದು ಕೇವಲ Vp2 ಆಗಿದೆ ಅದಕ್ಕಾಗಿಯೇ ಅದು Vp23 Vp2 ಆಗಿದೆ ಮತ್ತು ಇದು ಈ ಇಡೀ ವಿಷಯ ಸಂಯುಕ್ತವಾಗಿದೆ ಆದ್ದರಿಂದ Vp conjugate ಅನ್ನು Zp ಕಾಂಜುಗೇಟ್ ಇಲ್ಲಿ ಭಾಗಿಸಲಾಗಿದೆ ಆದ್ದರಿಂದ ಇದು Zp conjugate ಆಗಿದೆ ಮತ್ತು Zp Zp ಕೋನ ಆದ್ದರಿಂದ Zp Zp ಕೋನ ನಂತರ Zp ಕಾಂಜುಗೇಟ್ Zp ಕೋನ ಆಗಿರುತ್ತದೆ ಇದು ಪ್ರಮಾಣ ಕೆಲವೊಮ್ಮೆ ನಾನು ಈ ರೀತಿ ಬರೆಯುತ್ತೇನೆ ಆದರೆ ಇದು ಪ್ರಮಾಣ ಇದು ಅರ್ಥವಾಗುವ ಕೋನ ಆದ್ದರಿಂದ ಈಗ ಆದ್ದರಿಂದ ಪ್ರತಿ ಹಂತಕ್ಕೆ ಪ್ರತಿರೋಧ ಆದ್ದರಿಂದ Zp Zphase Z y ಅಥವಾ Zp ಇದು Zp ವಾಸ್ತವವಾಗಿ Zp Z delta ಆದ್ದರಿಂದ ಇದು 3 Vp2 Zp conjugate ಆದ್ದರಿಂದ ಈಗ ಬರೆಯಬಹುದು ನಂತರ P jQ ಆದ್ದರಿಂದ P jQ √ 3 VL I VL I L ಕೋನ ಎಂದು ಸಹ ಬರೆಯಬಹುದು ನಂತರ ಇದನ್ನು ಮಾಡಿದರೆ ಅದು √ 3 VL I L cos j √ 3 VL I L sin ಆಗಿರುತ್ತದೆ ಆದ್ದರಿಂದ P √ 3 VL I L cos ಮತ್ತು Q √ 3 VL I L sin ಆದ್ದರಿಂದ ಈ ರೀತಿ ಬರೆಯಬಹುದು ಆದ್ದರಿಂದ ಇನ್ನೊಂದು ವಿಷಯವೆಂದರೆ ಅದು ವಿದ್ಯುತ್ ವಿತರಣೆಗಾಗಿ ಮೂರು ಹಂತದ ವ್ಯವಸ್ಥೆಯ ಎರಡನೇ ಪ್ರಮುಖ ಅಡ್ವಾಂಟೇಜ್ ಮೂರು ಹಂತದ ವ್ಯವಸ್ಥೆಯು ಕಡಿಮೆ ಪ್ರಮಾಣದ ತಂತಿಯನ್ನು ಬಳಸುತ್ತದೆ ಆದ್ದರಿಂದ ಮೂರು ಹಂತದ ವ್ಯವಸ್ಥೆಯು ಒಂದೇ ಸಾಲಿನ ವೋಲ್ಟೇಜ್ VL ಮತ್ತು ಅದೇ ಹೀರಿಕೊಳ್ಳುವ ವಿದ್ಯುತ್ PL ಗಾಗಿ ಏಕ ಹಂತದ ವ್ಯವಸ್ಥೆಗಿಂತ ಕಡಿಮೆ ಪ್ರಮಾಣದ ತಂತಿಯನ್ನು ಬಳಸುತ್ತದೆ ಆದ್ದರಿಂದ ಇದನ್ನು ಮತ್ತೊಂದು ಪ್ರಮುಖ ಪ್ರಯೋಜನವೆಂದು ಕರೆಯುತ್ತಾರೆ ಈಗ ಇದನ್ನು ಹೇಗೆ ಮಾಡುತ್ತದೆ ಹೋಲಿಸಬೇಕು ಉದಾಹರಣೆಗೆ ಈ ಪ್ರಕರಣಗಳನ್ನು ಹೋಲಿಸಿ ಮತ್ತು ಎರಡೂ ಸಂದರ್ಭಗಳಲ್ಲಿ ಏಕ ಹಂತ ಅಥವಾ ಮೂರು ಹಂತಗಳೆರಡರಲ್ಲೂ ತಂತಿಗಳು ಒಂದೇ ವಸ್ತುವಿನಲ್ಲಿವೆ ಎಂದು ಉಳಿಸಿಕೊಳ್ಳಿ ತಂತಿಗಳು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಎಂದು ಉಳಿಸಿಕೊಳ್ಳಿ ಆದ್ದರಿಂದ ಏಕ ಹಂತದ ಮೂಲವನ್ನು ತೆಗೆದುಕೊಂಡು ಇದು ಒಳಬರುವ ಮಾರ್ಗ ಮತ್ತು ಇದು ರಿಟರ್ನ್ ಪಥ ಎಂದು ಭಾವಿಸೋಣ ಆದ್ದರಿಂದ ಪ್ರತಿರೋಧವು R ಮತ್ತು R ಆಗಿದೆ ಆದ್ದರಿಂದ ಇದು ಎರಡು R ಆಗಿರುತ್ತದೆ ಮತ್ತು ಇದು ನಮ್ಮ ಲೆಕ್ಕಾಚಾರದ ಸಲುವಾಗಿ ಸಂಪರ್ಕಿಸಲಾದ ಹೊರೆ ಸುಲಭ ವಿವರಣೆಗಳು ವಿವರಣೆಯ ಸಲುವಾಗಿ ಈ ಹೊರೆ ಸಂಪೂರ್ಣವಾಗಿ resistive ಹೊರೆಯಾಗಿದೆ ಇದು ಸಂಪೂರ್ಣವಾಗಿ resistive ಹೊರೆಯಾಗಿದೆ ಲೋಡ್ ಸಂಪೂರ್ಣವಾಗಿ resistive ಆಗಿದ್ದರೆ ಅದು ಏಕತೆಯ ಶಕ್ತಿ ಅಂಶದ ಹೊರೆ ಏಕೆಂದರೆ Z R j X X 0 ಆಗಿದ್ದರೆ ನಂತರ ಅದು ಸಂಪೂರ್ಣವಾಗಿ resistive ಹೊರೆಯಾಗಿದೆ ಮತ್ತು ಲೋಡ್ನಾದ್ಯಂತ ವೋಲ್ಟೇಜ್ VL ಎಂದು ಹೇಳುತ್ತೇವೆ ಅದು ಲೋಡ್ ವೋಲ್ಟೇಜ್ ಆಗಿದೆ ಲೋಡ್ನಾದ್ಯಂತ ಈ ವೋಲ್ಟೇಜ್ VL ಆಗಿದೆ ಆದ್ದರಿಂದ ಇದು ಎರಡು ತಂತಿ ಏಕ ಹಂತದ ವ್ಯವಸ್ಥೆಯಾಗಿದೆ ಇದು ಒಳಬರುವ ಮಾರ್ಗ ಇದು ರಿಟರ್ನ್ ಪಥ ಮತ್ತು ಇಲ್ಲಿ ಪ್ರತಿರೋಧವು R ಒಂದೇ ತಂತಿಯಾಗಿದೆ ಆದ್ದರಿಂದ ಇಲ್ಲಿ R ಮತ್ತು ಅದೇ ಉದ್ದವಿದೆ ಆದ್ದರಿಂದ ಇದು ಫಿಗರ್ 22 ಆಗಿದೆ ಈಗ ಈಗ ಇದು ಮೂರು ಹಂತದ ವ್ಯವಸ್ಥೆಯಲ್ಲಿದ್ದರೆ ಮೂರು ಹಂತದ ವ್ಯವಸ್ಥೆಗಳನ್ನೂ ಸಹ ಊಹಿಸಲಾಗಿದೆ ಆದ್ದರಿಂದ ಪ್ರತಿರೋಧವು R R R ಮೂರು ಸಾಲುಗಳು ಹಂತ a b c ಈ ಭಾಗವು ಮೂರು ಹಂತದ ಸಮತೋಲಿತ ಮೂಲವಾಗಿದೆ ಮತ್ತು ಇದು ಮೂರು ಹಂತದ ಸಮತೋಲಿತ ಹೊರೆ ಮತ್ತು ಇದು ನಕ್ಷತ್ರವಾಗಲಿ ಅಥವಾ ಡೆಲ್ಟಾ ಆಗಿರಲಿ ಎಂದು ಊಹಿಸಿ ಶುದ್ಧ ನಿರೋಧಕ ಹೊರೆಯನ್ನು ಊಹಿಸಿ ಆದ್ದರಿಂದ ಹೊರೆಯ ಶಕ್ತಿಯ ಅಂಶವು ಏಕತೆಯಾಗಿದೆ ಇಲ್ಲಿ ಸಹ ವೋಲ್ಟೇಜ್ Vab ಎಂದು ಕರೆಯಲ್ಪಡುತ್ತದೆಯೋ ಅದು Vab ಆಗಿದೆ ಇದು R ಕೆಲವು ವೋಲ್ಟೇಜ್ ಈ ಲೋಡ್ನಾದ್ಯಂತ ವೋಲ್ಟೇಜ್ಗೆ ಲೈನ್ ಇದು VL ಕೋನ 0o ಮತ್ತು ಇದನ್ನು b ಟು c ಎಂದು ಹೇಳಲಾಗುತ್ತದೆ ಇದು VL ಕೋನ 120 o ಎಂದು ಬರೆಯುವಾಗ ಇದು ತಕ್ಷಣದ ಧ್ರುವೀಯತೆ ಅಂದರೆ ನನ್ನ Vab VL ಕೋನ 0o ಮತ್ತು ವಿVbc VL ಕೋನ 120o ಎಂದು ಇಲ್ಲಿ ಬರೆಯಲ್ಪಟ್ಟಿದೆ ಇದು a ಟು b ಆದ್ದರಿಂದ ಇದು ಮೂಲತಃ ಈ ಸಾಲು ಈ ಸಾಲು ಆದ್ದರಿಂದ ಮೂಲತಃ ಇದು Vab VL ಕೋನ 0 Vbc ಆದರೆ ಪ್ರವಾಹವು ಹರಿಯುತ್ತಿರುವುದರಿಂದ ಇದು ನನ್ನ Iaಆದ್ದರಿಂದ ಇಲ್ಲಿ ವೋಲ್ಟೇಜ್ ಡ್ರಾಪ್ ಇರುತ್ತದೆ ಆದ್ದರಿಂದ ಇದು VL ಏನೇ ಇರಲಿ ಅದು b ಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಆದ್ದರಿಂದ ಹೇಗಾದರೂ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ Vab ಅಥವಾ Vbc ಅವರ ಪ್ರಮಾಣವು ನಿಖರವಾಗಿ ಸಮನಾಗಿರುವುದಿಲ್ಲ ಏಕೆಂದರೆ ಕೆಲವು ವೋಲ್ಟೇಜ್ ಡ್ರಾಪ್ ಇರುವುದರಿಂದ ಈ R ನಲ್ಲಿ ಪ್ರತಿರೋಧ ಆದರೆ ಹೇಗಾದರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲು ಏನೂ ಇಲ್ಲ ಮೂರು ಹಂತದ ಏಕ ಹಂತಕ್ಕಿಂತ ಕಡಿಮೆ ವಸ್ತು ವಸ್ತುಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಈ ಅಂಕಿ ಅಂಶದಿಂದ ಇದನ್ನು ಗುರುತಿಸುವ ಎರಡು ತಂತಿ ಏಕ ಹಂತದ ವ್ಯವಸ್ಥೆಗೆ ಅದು I L ಸರಳವಾಗಿ VL PL VL ಆಗಿರುತ್ತದೆ ಆದ್ದರಿಂದ ಇದು ಪ್ರತಿರೋಧಕ ಹೊರೆಯಾಗಿದೆ ಶಕ್ತಿಯು PL ರೆಸಿಸ್ಟಿವ್ ಲೋಡ್ ಆಗಿದ್ದರೆ I Lಸರಳವಾಗಿ PL VL ಎಂದು ಹೇಳುತ್ತೇನೆ ಆದ್ದರಿಂದ ಇದನ್ನು AC ಸಿಗ್ನಲ್ ಫೇಸ್ ಸಿಸ್ಟಮ್ ಎಂದು ಕರೆಯುತ್ತಾರೆ ಆದ್ದರಿಂದ VL ಆಂಗಲ್ 0 ಅನ್ನು ಸಹ ತೆಗೆದುಕೊಂಡರೆ ಅದು VL ಮಾತ್ರ ಮತ್ತು ಇದು ಪ್ರತಿರೋಧಕವಾಗಿದೆ ಆದ್ದರಿಂದ ಯಾವುದೇ Q ಇಲ್ಲ ಆದ್ದರಿಂದ I L PL VL ಆಗಿರಬೇಕು ನಂತರ ವಿದ್ಯುತ್ ಈ ಕರೆಂಟ್ ಅನ್ನು I L ಎಂದು ಕರೆಯುತ್ತೇನೆ ನಂತರ ಪವರ್ ನಷ್ಟವು I L2 2 R ಆಗಿರುತ್ತದೆ ಏಕೆಂದರೆ ಇಲ್ಲಿ ಅದು R ಇಲ್ಲಿ ಅದು R ಇದನ್ನು ಬದಲಿಸಿದರೆ PL2 2 R VL ಅನ್ನು ಪಡೆಯಲಾಗುತ್ತದೆ ಅದನ್ನೇ ಇಲ್ಲಿ ಮಾಡಲಾಗಿದೆ ಆದ್ದರಿಂದ 2 R PL2 ಇದು ಸಮೀಕರಣ 1 ಈಗ ಮೂರು ಹಂತದ ಮೂರು ತಂತಿ ವ್ಯವಸ್ಥೆಗೆ I L ಪ್ರಮಾಣವು Ia ಮ್ಯಾಗ್ನಿಟ್ಯೂಡ್ Ib ಮ್ಯಾಗ್ನಿಟ್ಯೂಡ್ I c PL √ 3 VL ಎಂದು ಆಗುತ್ತದೆ ಏಕೆಂದರೆ ಇದು ಏಕತೆಯ ವಿದ್ಯುತ್ ಅಂಶದ ಹೊರೆ I L ಅನ್ನು ತೆಗೆದುಕೊಂಡಿದ್ದೇನೆ ಅದಕ್ಕಾಗಿಯೇ ಅದು I L I L cos PL jQ L PL ಅದು ಸೂತ್ರ ಆಗಿದೆ ಆದ್ದರಿಂದ ಈಗ ಪ್ರಶ್ನೆಯೆಂದರೆ cos ಏಕತೆ ಏಕೆಂದರೆ ಪ್ರತಿರೋಧಕ ಹೊರೆ ಅದು ನಿರೋಧಕ ಹೊರೆಯಾಗಿದೆ ಆದ್ದರಿಂದ v I L PL √ 3 VL ಆಗಿರುತ್ತದೆ ಆದ್ದರಿಂದ ಈಗ ಮೂರು ತಂತಿಗಳಲ್ಲಿನ ವಿದ್ಯುತ್ ನಷ್ಟವು I L 2 3 R ಆಗಿರುತ್ತದೆ ಏಕೆಂದರೆ ಮೂರು ಸಾಲುಗಳಿವೆ ಆದ್ದರಿಂದ 3 R ಆದ್ದರಿಂದ ಇದು 3 R PL 2 3 VL22 ಆಗಿರುತ್ತದೆ ಆದ್ದರಿಂದ 3 3 ರದ್ದಾಗುತ್ತದೆ ಅದು R VL2 VL2 ಆಗಿರುತ್ತದೆ ಆದ್ದರಿಂದ ಇದು ಸಮೀಕರಣ 2 ಆಗಿದೆ ಈಗ ಸಮೀಕರಣ 1 ಅನ್ನು ಸಮೀಕರಣ 2 ರಿಂದ ಭಾಗಿಸಿದರೆ PLoss PLoss 2 R R ಅನ್ನು ಪಡೆಯುತ್ತೇವೆ ಅದನ್ನು ಪಡೆಯುತ್ತದೆ ಈಗ R ಎರಡೂ ಪ್ರಕರಣಗಳಿಗೆ ಒಂದೇ ವಸ್ತುಗಳಿಂದ ತಂತಿಯನ್ನು ತಯಾರಿಸಿದ ಅದೇ ವಸ್ತುವನ್ನು ಬಳಸಿ ಎಂದು ತಿಳಿಯಿರಿ ಆದ್ದರಿಂದ R ಕ್ಯಾಪಿಟಲ್ R ಇದು ಏಕ ಹಂತದ ಕೇಸ್ rho l pi r 2 ನ ಮೊದಲ ಪ್ರಕರಣವಾಗಿದೆ ಎಂದು ಊಹಿಸಿ ಏಕ ಹಂತದ ವಾಹಕದ ವಿಕಿರಣವು R ಆಗಿದೆ ಆದ್ದರಿಂದ ಇದು ರೋ l pi r 2 ಆಗಿರುತ್ತದೆ ಅಂತೆಯೇ ಮೂರು ಹಂತದ ಪ್ರಕರಣಕ್ಕೆ R ರೋ l pi r 2 ಆಗಿರುತ್ತದೆ ಆದ್ದರಿಂದ ಅವು ಒಂದೇ ವಸ್ತು ಮತ್ತು ಒಂದೇ ಉದ್ದವನ್ನು ಹೊಂದಿರುತ್ತವೆ ಆದ್ದರಿಂದ ರೋ ಒಂದೇ ಆಗಿರುತ್ತದೆ ಮತ್ತು ತ್ರಿಜ್ಯವು ಮಾತ್ರ ವ್ಯತ್ಯಾಸವಾಗಿರುತ್ತದೆ ಏಕ ಹಂತಕ್ಕಾಗಿ ಹೇಳಿ ಅದು R ಮತ್ತು ಮೂರು ಹಂತದ ತ್ರಿಜ್ಯಕ್ಕೆ R 2 R ಆದ್ದರಿಂದ ಇದು R ಇದು R ಇಲ್ಲಿ R ಹಾಕಿ R ಹಾಕಿ ಮತ್ತು ಈ R ಇಲ್ಲಿ ಹಾಕಿ ಮತ್ತು ಸರಳಗೊಳಿಸಿದರೆ PLoss PLoss 2 r 2 r2 ಅನ್ನು ಪಡೆಯುತ್ತದೆ ಇದು ಸಮೀಕರಣ 3 ಈಗ ಇದ್ದರೆ PLoss PLoss ಎಂಬ ಎರಡೂ ವ್ಯವಸ್ಥೆಗೆ ಒಂದೇ ವಿದ್ಯುತ್ ನಷ್ಟವನ್ನು ಸಹಿಸಿದರೆ ಎರಡೂ ಈಗ ಹಾಗೆ ಮಾಡಿದರೆ ಇದರರ್ಥ ಹಾಗೆ ಮಾಡಿದರೆ PLoss PLoss ಸಮೀಕರಣ ಅದು r 2 2 r 2 ಆಗುತ್ತದೆ ಆದ್ದರಿಂದ ಇದರರ್ಥ ನನ್ನ r 2 r 2 2 ಇದು ಸಮೀಕರಣ 4 ಆಗಿದೆ ಈಗ ಮೂರು ಹಂತದ ಏಕ ಹಂತ ವಸ್ತುಗಳಿಗೆ ಆ ವಸ್ತು ಇದು ಪರಿಮಾಣ ಆದ್ದರಿಂದ ಅವರು ಕಂಡಕ್ಟರ್ ಆಗಿರುವ ಕಂಡಕ್ಟರ್ ಅನ್ನು ಪ್ರತಿನಿಧಿಸಬಹುದು ಅದು ಉದ್ದವಾದ ತಂತಿ ಸಿಲಿಂಡರ್ ಆದ್ದರಿಂದ ಉದ್ದವು l ಆಗಿದ್ದರೆ ಮತ್ತು r ತ್ರಿಜ್ಯವಾಗಿದ್ದರೆ ಏಕ ಹಂತದ ಪ್ರಕರಣ ಆದ್ದರಿಂದ pi r 2l ಆದ್ದರಿಂದ ಇದನ್ನು ಪರಿಮಾಣ ಎಂದು ಕರೆಯುತ್ತೇವೆ ಇದು ಸಿಲಿಂಡರ್ ಆಗಿ ತೆಗೆದುಕೊಳ್ಳುತ್ತಿದೆ ಏಕೆಂದರೆ ಅಡ್ಡ ವಿಭಾಗವು ವೃತ್ತಾಕಾರವಾಗಿದೆ ಮೂರು ಹಂತದ ಪ್ರಕರಣಕ್ಕೆ ಸಂಬಂಧಿಸಿದ ವಸ್ತು ಇದು ಎರಡು ತಂತಿ ವ್ಯವಸ್ಥೆ ಆದ್ದರಿಂದ ಏಕ ಹಂತದ ಪ್ರಕರಣಕ್ಕೆ ಸಂಬಂಧಿಸಿದ 2 pi r 2l ಇದು ಪರಿಮಾಣ ಮತ್ತು ಮೂರು ಹಂತದ ಪ್ರಕರಣಕ್ಕೆ ಸಂಬಂಧಿಸಿದ ವಸ್ತುಗಳಿಗೆ ಇದು ಮೂರು ತಂತಿಯಾಗಿದೆ ಆದ್ದರಿಂದ 3 pi r 2l ಇದು ಪರಿಮಾಣ ಆದ್ದರಿಂದ ಇದನ್ನು ಸರಳಗೊಳಿಸಿದರೆ ಪೈ ಪೈ ರದ್ದುಗೊಳ್ಳುತ್ತದೆ l l ರದ್ದುಗೊಳ್ಳುತ್ತದೆ ಅದು2 3 r 2 r 2 ಆಗಿರುತ್ತದೆ ಆದ್ದರಿಂದ r 2 r 2 2 ಆದ್ದರಿಂದ ಇದು 43 1 333 ಆಗಿರುತ್ತದೆ ಅಂದರೆ ಏಕ ಹಂತದ ತಂತಿಯ ವಸ್ತುವು ಮೂರು ಹಂತದ ಹಂತಕ್ಕೆ 1 333 ವಸ್ತುವಾಗಿದೆ ಅದೇ ವಿದ್ಯುತ್ ನಷ್ಟಕ್ಕೆ ಏಕ ಹಂತವಾಗಿದ್ದರೆ ಅದೇ ವಿದ್ಯುತ್ ನಷ್ಟಕ್ಕೆ ವಾಹಕದ ಪರಿಮಾಣವು ಮೂರು ಹಂತಗಳಿಗಿಂತ 33 3 ಶೇಕಡಾ ಹೆಚ್ಚಾಗಿದೆ ಅದಕ್ಕಾಗಿಯೇ ಮೂರು ಹಂತದ ಮೂರು ತಂತಿಯು ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ಇದು ಕಲ್ಪನೆ ಆದ್ದರಿಂದ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ನನ್ನ ಪ್ರಕಾರ ಉದಾಹರಣೆಗೆ ಉದಾಹರಣೆ 2 ಅದೇ ಉದಾಹರಣೆ 2 ನೋಡಿ ಒಟ್ಟು ಸರಾಸರಿ ಶಕ್ತಿ ಪ್ರತಿಕ್ರಿಯಾತ್ಮಕ ಶಕ್ತಿ ಮತ್ತು ಸಂಕೀರ್ಣ ಶಕ್ತಿಯನ್ನು ಮೂಲದಲ್ಲಿ ಮತ್ತು ಲೋಡ್ನಲ್ಲಿ ನಿರ್ಧರಿಸಬೇಕು ಆದ್ದರಿಂದ ನಾನು ಉದಾಹರಣೆ 2 ಕ್ಕೆ ಹೋಗುವುದಿಲ್ಲ ಎಂದು ಅರ್ಥೈಸಿದರೆ ಆದರೆ ಆ ಉದಾಹರಣೆ 2 ಕ್ಕೆ ಹಿಂತಿರುಗಿ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಯಿತು ವ್ಯವಸ್ಥೆಯು ಸಮತೋಲಿತವಾಗಿದೆ ಮತ್ತು ಏಕ ಹಂತವನ್ನು ಪರಿಗಣಿಸಲು ಇದು ಸಾಕಾಗುತ್ತದೆ ಆದ್ದರಿಂದ ವ್ಯವಸ್ಥೆಯು ಸಮತೋಲಿತವಾಗಿದೆ ಆದ್ದರಿಂದ ಏಕ ಹಂತದ ವಿಶ್ಲೇಷಣೆ ಸಾಕು ಆದ್ದರಿಂದ 110 ಕೋನದಲ್ಲಿ ಹಂತ a ಫೇಸ್ ವೋಲ್ಟೇಜ್ VAN ಗೆ ಇದನ್ನು ನೀಡಲಾಗುತ್ತದೆ ಮತ್ತು ಈ I p ಫೇಸ್ ಕರೆಂಟ್ ಸಹ ಲೈನ್ ಕರೆಂಟ್ 6 81 ಕೋನ 21 8 ವನ್ನು ಲೆಕ್ಕಾಚಾರ ಮಾಡಿದೆ ಈ ಎಲ್ಲ ವಿಷಯಗಳನ್ನು ಲೆಕ್ಕಾಚಾರ ಮಾಡಲಾಗಿದೆ ಈಗ ಮೂಲದಲ್ಲಿ ಆದ್ದರಿಂದ S s ಅಂದರೆ S ಪ್ರತ್ಯಯ s ಸಣ್ಣ s ಎಂದರೆ ಮೂಲ 3 Vp I p conjugate ಏಕೆಂದರೆ ಮೂರು ಹಂತದ ವ್ಯವಸ್ಥೆ Vp I p conjugate 3 ಆದ್ದರಿಂದ ಹಾಗೆ ಮಾಡಿದರೆ ಇದು ನನ್ನ Vp ಮತ್ತು ಇದು I p conjugate 81 ಆದ್ದರಿಂದ I p conjugate 6 81 ಕೋನ 21 8o ಆಗಿರುತ್ತದೆ ಆದ್ದರಿಂದ ಇದು 3 Vp I p conjugate 2087 j 834 6 ವೋಲ್ಟ್ ಆಂಪಿಯರ್ ಲೋಡ್ ಆಗಿರುತ್ತದೆ ಯಾವಾಗ ಅದನ್ನು ತಯಾರಿಸುತ್ತಿದ್ದೀರಿ ಇದು ನನ್ನ ವ್ಯಾಟ್ ಇದು ನಿಜವಾಗಿ ವ್ಯಾಟ್ ಮತ್ತು ಇದು ನನ್ನ var ಆದ್ದರಿಂದ ಮೂಲತಃ ಈ ರೂಪದಲ್ಲಿ ಮಾಡುವಾಗ ವ್ಯಾಟ್ var ಇದು ವೋಲ್ಟ್ ಆಂಪಿಯರ್ ಆಗಿರಬಹುದು ಉದಾಹರಣೆಗೆ P 30 ವ್ಯಾಟ್ ಮತ್ತು Q 20 var ಎಂದು ಬರೆಯುತ್ತಿದ್ದರೆ ಅದು ಸರಿ ಎಂದು ಭಾವಿಸೋಣ ಆದರೆ ಈ ರೂಪದಲ್ಲಿ P jQ 30 j 20 ಅನ್ನು ಬರೆಯುವಾಗ ಅದು ವೋಲ್ಟ್ ಆಂಪಿಯರ್ ಆಗಿರುತ್ತದೆ ಅದಕ್ಕಾಗಿಯೇ ಇದು ಒಟ್ಟಿಗೆ ಇರುತ್ತದೆ ಇದನ್ನು ರೂಪದಲ್ಲಿ ಬರೆಯುವಾಗ ನನ್ನ ಪ್ರಕಾರ P jQ ರೂಪ ಅದು ವೋಲ್ಟ್ ಆಂಪಿಯರ್ ಆಗಿರುತ್ತದೆ ಆದರೆ ಇದು ವ್ಯಾಟ್ ಮತ್ತು ಇದು var ಆಗಿದೆ ಏಕೆಂದರೆ ಅದರ ಪ್ರಮಾಣವನ್ನು ತೆಗೆದುಕೊಂಡರೆ ಅದು ವೋಲ್ಟ್ ಆಂಪಿಯರ್ ಆಗಿರುತ್ತದೆ ಅದಕ್ಕಾಗಿಯೇ VA ಬರೆಯಿರಿ ಆದ್ದರಿಂದ ಈ ಸಂದರ್ಭದಲ್ಲಿ ನಿಜವಾದ ಶಕ್ತಿಯು ಎರಡು 2087 ವ್ಯಾಟ್ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿ 834 6 var ಈಗ ಆ ಉದಾಹರಣೆ 2 ನೋಡಿ ಎಲ್ಲವನ್ನೂ ನೀಡಲಾಗಿದೆ ಎಂಬುದು ತುಂಬಾ ಸರಳವಾದ ಡೇಟಾ ಆದ್ದರಿಂದ ಲೋಡ್ನಲ್ಲಿ ಸಂಕೀರ್ಣ ಶಕ್ತಿ ಹೀರಿಕೊಳ್ಳುತ್ತದೆ ಆದ್ದರಿಂದ S ಲೋಡ್ 3 I p 2 Zp ಇದು ಸಮತೋಲಿತ ವ್ಯವಸ್ಥೆಯಾಗಿದ್ದರೆ ಆದ್ದರಿಂದ ನಾನು ಪ್ರತಿ ಹಂತಕ್ಕೆ I p 2Zp ಪರ್ ಫೇಸ್ 3 ಆದ್ದರಿಂದ ಇದನ್ನು ಬರೆಯಬಹುದು ಆದ್ದರಿಂದ Zp ಗೆ 10 j 8 Ω ನೀಡಲಾಗುತ್ತದೆ ಅಂದರೆ 12 ಆದ್ದರಿಂದ ಇದು 3 ಆರು ಪಾಯಿಂಟ್ ಕರೆಂಟ್ ಪ್ರಮಾಣ 6 81 ಆದ್ದರಿಂದ 3 6 81 2 10 j 8 ಆದ್ದರಿಂದ ಇದು ವೋಲ್ಟ್ ಆಂಪಿಯರ್ ಆಗಿದೆ ಆದ್ದರಿಂದ ಇದು S ಲೋಡ್ 1398 j 1113 ವೋಲ್ಟ್ ಆಂಪಿಯರ್ ಎಂದು ಬರೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಹೀರಿಕೊಳ್ಳುವ ನಿಜವಾದ ಶಕ್ತಿ 1392 ವ್ಯಾಟ್ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿ 1113 ವರ್ ಮತ್ತು ಒಟ್ಟು ಮಾಡಿದರೆ ಅದು ವೋಲ್ಟ್ ಆಂಪಿಯರ್ ಆಗಿರುತ್ತದೆ ಇದು ವ್ಯಾಟ್ ಈ var ಆದ್ದರಿಂದ ಎರಡು ಸಂಕೀರ್ಣ ಶಕ್ತಿಯ ನಡುವಿನ ವ್ಯತ್ಯಾಸವೆಂದರೆ ಹೀರಿಕೊಳ್ಳುವ ಶಕ್ತಿ ರೇಖೆಯ ಪ್ರತಿರೋಧ ಅದು ವಿದ್ಯುತ್ ನಷ್ಟ ಆದ್ದರಿಂದ ವಿದ್ಯುತ್ ಹೀರಿಕೊಳ್ಳುತ್ತದೆ ರೇಖೆ ಅದು 3 ಕರೆಂಟ್2 ಪರಿಮಾಣ 6 812 ಮತ್ತು ಲೈನ್ ಪ್ರತಿರೋಧ 5 j 2 ಆದ್ದರಿಂದ ಅದು 695 6 j 278 ಆದ್ದರಿಂದ ಅದು ಇದ್ದಾಗ ಅರ್ಥ ಪ್ರತಿರೋಧವು ಕೆಪ್ಯಾಸಿಟಿವ್ ಆಗಿದೆ ಆದ್ದರಿಂದ ಈ ನೈಜ ಶಕ್ತಿ ಹೀರಿಕೊಳ್ಳುವ ಲೈನ್ 695 6 ವ್ಯಾಟ್ ಅಂದರೆ ಇದರ ಅರ್ಥ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿ ಹೀರಿಕೊಳ್ಳುತ್ತದೆ ಲೈನ್ 278 3 var ಈಗ ಮುಂದಿನದು ಅಸಮತೋಲಿತ ಮೂರು ಹಂತದ ವ್ಯವಸ್ಥೆ ಕೇವಲ ಒಂದು ಅಥವಾ ಎರಡು ಅಥವಾ ಅರ್ಧ ಪುಟವನ್ನು ನಾನು ಹೇಳುತ್ತೇನೆ ಈ ಲೋಡ್ ಕೋನಗಳು ಅನೇಕ ವಿಷಯಗಳು Z a Z b Z c ಎಂದು ಭಾವಿಸೋಣ ಅದು ವಿಭಿನ್ನವಾಗಿರಬಹುದು ಪ್ರಮಾಣವು ವಿಭಿನ್ನವಾಗಿರಬಹುದು ಕೋನವು ವಿಭಿನ್ನವಾಗಿರಬಹುದು ಅಂತೆಯೇ ವೋಲ್ಟೇಜ್ Vab V c c a ಈ ಎಲ್ಲಾ ವಿಷಯಗಳು ವಿಭಿನ್ನವಾಗಿರಬಹುದು ನನ್ನ ಪ್ರಕಾರ ಒಂದು ಸ್ವಲ್ಪ ಭಿನ್ನವಾಗಿದ್ದರೆ ಅದು ಅಸಮತೋಲಿತ ವ್ಯವಸ್ಥೆ ಆದ್ದರಿಂದ ಅಸಮತೋಲಿತ ವ್ಯವಸ್ಥೆಯ ಸಂದರ್ಭದಲ್ಲಿ Ia ಇಲ್ಲಿ ಕರೆಂಟ್ ಹೇಳಿ ಈ ಪ್ರವಾಹವನ್ನು ಈ ಪ್ರವಾಹ ಎಂದು ಕರೆಯುತ್ತಾರೆ ಇದು Ia ಕರೆಂಟ್ ಆದ್ದರಿಂದ ಈ ಪ್ರವಾಹವು Ia ಆಗಿದೆ ಆದ್ದರಿಂದ ಅದು ಹೋಗುತ್ತಿದೆ ಈ Ia ಹಂತಕ್ಕೆ ಅಂತೆಯೇ ಈ ವಿಷಯಕ್ಕಾಗಿ Ib ಮತ್ತು ಅದೇ ರೀತಿ ಇಲ್ಲಿ I c ಮತ್ತು ಇದು ತಟಸ್ಥ ಬಿಂದು N ಮತ್ತು ಇದು Z a Z b Z c ಮತ್ತು ಈ ಫೇಸ್ ವೋಲ್ಟೇಜ್ VAN V BN ಮತ್ತು VCN ಆಗಿದೆ ಆದ್ದರಿಂದ ಅಸಮತೋಲಿತ ಸಿಸ್ಟಮ್ ಹಂತದ ವೋಲ್ಟೇಜ್ ಸಹ ಅಸಮತೋಲಿತವಾಗಿರಬಹುದು ಆದ್ದರಿಂದ Ia VAN Z A Ib V BN Z B ಮತ್ತು ಇದು star ಸಂಪರ್ಕಿತವಾಗಿದೆ ಲೋಡ್ ಆಗುತ್ತದೆ ಮತ್ತು ಇದು star ಸಂಪರ್ಕಿತ ಲೋಡ್ ಆಗಿದೆ ಆದ್ದರಿಂದ I c VCN Z C ಈಗ ಇಲ್ಲಿ KCL ಅನ್ನು ಅನ್ವಯಿಸಿದರೆ ಅದು i n Ia Ib i c 0 ಅಂದರೆ ನನ್ನ i n Ia Ib i c ಅಂದರೆ ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಅಸಮತೋಲಿತ ವ್ಯವಸ್ಥೆಗೆ ಸ್ವಲ್ಪ ಕಲ್ಪನೆ ಇದೆ